IP ಅಥವಾ ಬೌದ್ಧಿಕ ಆಸ್ತಿ ಎಂಬ ಪದದ ಮೂಲ ಬೌದ್ಧಿಕ ಮತ್ತು ಆಸ್ತಿ ಎಂಬ ಎರಡು ಪದಗಳನ್ನು ಒಳಗೊಂಡಿದೆ ಬೌದ್ಧಿಕ ಭಾಗವು ಉತ್ಪನ್ನದ ಸೃಷ್ಟಿಯನ್ನು ಸೂಚಿಸುತ್ತದೆ ಅದು ಉತ್ಪನ್ನವನ್ನು ರಚಿಸಿದ ರೀತಿಯನ್ನು ಮತ್ತು ರಚಿಸಿದ ಉತ್ಪನ್ನವು ಬೌದ್ಧಿಕ ಅಥವಾ ಸೃಜನಶೀಲ ಪ್ರಯತ್ನದ ಮೂಲಕ ರಚಿಸಲಾಗಿದೆ ಎಂದು ತಿಳಿಸುತ್ತದೆ ಆಸ್ತಿ ಎಂಬ ಭಾಗವು ನಿಮಗೆ ಆಸ್ತಿಯೊಂದಿಗೆ ಸಂಬಂಧ ಹೊಂದಿದ ಹಕ್ಕುಗಳನ್ನು ತಿಳಿಸುತ್ತವೆ ನೀವು ಅದನ್ನು ಅನ್ಯ ಹಕ್ಕುಗಳ ಜೊತೆಯಲ್ಲಿ ಹೊಂದಬಹುದು ಮತ್ತು ಅದನ್ನು ಆನಂದಿಸಲು ವಿಶೇಷ ಹಕ್ಕುಗಳ ಜೊತೆಗೆ ಅದನ್ನು ಆಸ್ತಿಯಂತೆ ಪರಿಗಣಿಸಲಾಗುತ್ತದೆ ಎಂಬುದನ್ನು ತಿಳಿಸುತ್ತದೆ ಮತ್ತು ಆಸ್ತಿಯ ಮೇಲೆ ನಿಯಂತ್ರಣವನ್ನು ಹೊಂದುವ ಬಗ್ಗೆ ಹೇಳುತ್ತದೆ ಆದ್ದರಿಂದ ಬೌದ್ಧಿಕ ಆಸ್ತಿ ಎಂಬ ಪದವು ಇತ್ತೀಚಿನ ಮೂಲವಾಗಿದೆ ಈಗ ನಾವು 1949 ರಲ್ಲಿ ಈ ಪದವನ್ನು ನೋಡಿದರೆ ನಾವು ಭಾರತದ ಸಂವಿಧಾನವನ್ನು ಹೊಂದಿದ್ದೆವು ಬೌದ್ಧಿಕ ಆಸ್ತಿ ಎಂಬ ಪದವನ್ನು ಬಳಸದೆ ಭಾರತದ ಸಂವಿಧಾನವು ವಿವಿಧ ರೀತಿಯ ಬೌದ್ಧಿಕ ಆಸ್ತಿಯ ಹಕ್ಕುಗಳ ಬಗ್ಗೆ ಉಲ್ಲೇಖಿಸುತ್ತದೆ ಇದು ಪೇಟೆಂಟ್ ಬಗ್ಗೆ ತಿಳಿಸುತ್ತದೆ ಇದು ಹಕ್ಕುಸ್ವಾಮ್ಯದ ಬಗ್ಗೆ ತಿಳಿಸುತ್ತದೆ ಮತ್ತು ಇದು ಟ್ರೇಡ್ಮಾರ್ಕ್ಗಳ ಬಗ್ಗೆ ತಿಳಿಸುತ್ತದೆ ಆದರೆ ಭಾರತದ ಸಂವಿಧಾನವು ಬೌದ್ಧಿಕ ಆಸ್ತಿಯ ಬಗ್ಗೆ ನುಡಿಗಟ್ಟಿನ ರೀತಿಯಾಗಿ ಮಾತನಾಡುವುದಿಲ್ಲ ಆದ್ದರಿಂದ 1949 ರ ಸುಮಾರಿಗೆ ಸಂವಿಧಾನವು ಜಾರಿಗೆ ಬರುತ್ತಿದ್ದ ಸಮಯ ಎಂಬುದನ್ನು ನಮಗೆ ತಿಳಿದಿದೆ ಈ ಪದವು ಜನಪ್ರಿಯ ಬಳಕೆಯಲ್ಲಿರಲಿಲ್ಲ ವಿಶ್ವ ಬೌದ್ಧಿಕ ಆಸ್ತಿ ಸಂಸ್ಥೆ ಅಥವಾ WIPO ರಚನೆಯಾದ ಕಾರಣದಿಂದ ಈ ಪದವು ಜನಪ್ರಿಯ ಬಳಕೆಗೆ ಬಂದಿತು ಮತ್ತು WIPO ಬಂದಾಗ ಬೌದ್ಧಿಕ ಆಸ್ತಿಯ ವ್ಯಾಖ್ಯಾನವಿತ್ತು ಇದು ಬೌದ್ಧಿಕ ಆಸ್ತಿಯನ್ನು ವಿವಿಧ ರೀತಿಯ ವಸ್ತುಗಳ ಮೇಲೆ ಪ್ರಕಟವಾಗುವ ವಸ್ತು ಅಥವಾ ಹಕ್ಕುಗಳ ಸಂಗ್ರಹ ಎಂದು ವ್ಯಾಖ್ಯಾನಿಸಿದೆ ನಾವು ಪ್ರಾರಂಭಿಸಿದಾಗ ನಾವು ಪೇಟೆಂಟ್ ಕಚೇರಿಯನ್ನು ರಚಿಸಿದ್ದೇವೆ ಮತ್ತು ಪೇಟೆಂಟ್ ಕಚೇರಿ ಸಹ ಟ್ರೇಡ್ಮಾರ್ಕ್ ಕಚೇರಿಯಾಗಿ ಕಾರ್ಯನಿರ್ವಹಿಸಿದೆ ಅಥವಾ ಕಾರ್ಯನಿರ್ವಹಿಸುತ್ತದೆ ಆದ್ದರಿಂದ ನಾವು ಇದನ್ನು ಪೇಟೆಂಟ್ ಮತ್ತು ಟ್ರೇಡ್ಮಾರ್ಕ್ ಕಚೇರಿ ಎಂದು ಕರೆಯುತ್ತಿದ್ದೆವು ಆದರೆ ಇತ್ತೀಚೆಗೆ ಪೇಟೆಂಟ್ ಕಚೇರಿಯನ್ನು ಬೌದ್ಧಿಕ ಆಸ್ತಿಯು ಕಚೇರಿ ಎಂದು ಮರುನಾಮಕರಣ ಮಾಡಲಾಯಿತು ಈಗ ಅದು ಬೌದ್ಧಿಕ ಆಸ್ತಿ ಎಂಬ ಪದವು ಪ್ರಸ್ತುತ ಬಳಕೆಗೆ ಬರುತ್ತಿರುವುದನ್ನು ನಾವು ಕಂಡುಕೊಂಡ ಒಂದು ಅಧಿಕೃತ ಉದಾಹರಣೆಯಾಗಿದೆ ಬೌದ್ಧಿಕ ಆಸ್ತಿಯನ್ನು 1990 ರ ದಶಕದಲ್ಲಿ ನಡೆದ ಕಾನೂನು ಶಾಲೆಗಳಲ್ಲಿ ಪಠ್ಯಕ್ರಮವಾಗಿ ಪರಿಚಯಿಸಲಾಯಿತು ಮತ್ತು ಇತ್ತೀಚೆಗೆ 2016 ರಲ್ಲಿ ನಾವು ರಾಷ್ಟ್ರೀಯ ಐಆರ್ಪಿ ನೀತಿಯನ್ನು ಹೊಂದಿದ್ದೇವೆ ನಾವು ಮೊದಲ ಬಾರಿಗೆ ಬೌದ್ಧಿಕ ಆಸ್ತಿಯ ಹಕ್ಕುಗಳ ಬಗ್ಗೆ ನೀತಿಯನ್ನು ಹೊಂದಿದ್ದೇವೆ ಆದ್ದರಿಂದ 1949 ರಿಂದ 2016 ರವರೆಗೆ ಭಾರತದಲ್ಲಿ ಈ ಪದವನ್ನು ಹೇಗೆ ಬಳಸಲಾಗಿದೆ ಮತ್ತು ಈಗ ಅದನ್ನು ಸಾಮಾನ್ಯ ಬಳಕೆಯ ಪದಗಳಲ್ಲಿ ಒಂದಾಗಿ ಹೇಗೆ ಸ್ವೀಕರಿಸಲಾಗಿದೆ ಎಂಬುದನ್ನು ನೀವು ನೋಡಬಹುದು ಈಗ ಅದು ಏನು ಒಳಗೊಳ್ಳುತ್ತದೆ ಮತ್ತು ನಾವು ಈಗಾಗಲೇ ಮಾತನಾಡಿದ್ದ ಹಾಗೆ ಎಲ್ಲಾ ರೀತಿಯ ಬೌದ್ಧಿಕ ಆಸ್ತಿಗಳು ಅಂದರೆ ಪೇಟೆಂಟ್ಗಳು ಹಕ್ಕುಸ್ವಾಮ್ಯಗಳು ಟ್ರೇಡ್ಮಾರ್ಕ್ಗಳು ಭೌಗೋಳಿಕ ಸೂಚನೆಗಳು ಮತ್ತು ವಿನ್ಯಾಸಗಳ ಬಗ್ಗೆ ನಂತರ ಅದರ ಮೇಲೆ ಸಾಮಾನ್ಯ ವಿಷಯವಿದೆಯೇ ಎಂಬುದರ ಬಗ್ಗೆ ಈಗ ಆಸ್ತಿಯ ಸಂರಕ್ಷಣೆ ಬಗ್ಗೆ ನಾವು ಬೌದ್ಧಿಕ ಆಸ್ತಿಯ ಭಾಗದ ಬಗ್ಗೆ ಮಾತನಾಡುವಾಗ ಆಸ್ತಿ ಸಂರಕ್ಷಣೆಯು ಅಮೂರ್ತತೆಗಳ ಮೇಲೆ ಪ್ರಕಟವಾಗುತ್ತದೆ ಎಂದು ವಿದ್ವಾಂಸರು ಒಪ್ಪುತ್ತಾರೆ ಈಗ ಇದು ಅಮೂರ್ತತೆಗಳ ಮೇಲೆ ಪ್ರಕಟವಾಗುವುದರಿಂದ ಅವರು ಸಾಮಾನ್ಯ ವಿಷಯವೆಂದು ಹೇಳುತ್ತಾರೆ ನೀವು ಅಮೂರ್ತತೆಯನ್ನು ಹೊಂದಿದ್ದೀರಿ ಮತ್ತು ಈ ಅಮೂರ್ತತೆಯ ಮೇಲೆ ನಿಮಗೆ ಕೆಲವು ರೀತಿಯ ಆಸ್ತಿ ರಕ್ಷಣೆ ಇದೆ ಕೆಲವು ವಿದ್ವಾಂಸರು ಬೌದ್ಧಿಕ ಆಸ್ತಿಯ ಬಗ್ಗೆ ಹೇಳುವಂತೆ ಇದು ಸಾಮಾನ್ಯ ವಿಷಯವಾಗಿದೆ ಈಗ ಅಮೂರ್ತತೆಗಳು ಅದು ಆಲೋಚನೆಗಳಿಗೆ ಸಮನಾಗಿರಬಹುದು ಎಂದು ಅರ್ಥೈಸುತ್ತದೆ ಇದು ಟ್ರೇಡ್ಮಾರ್ಕ್ಗಳಂತೆ ಚಿಹ್ನೆಗಳನ್ನು ಅರ್ಥೈಸಬಲ್ಲದು ಇದು ಪೇಟೆಂಟ್ ಕಾನೂನಿನ ವಿಷಯಕ್ಕೆ ಅಥವಾ ರಕ್ಷಣೆಯ ವಿಷಯಕ್ಕೆ ಬಂದಾಗ ಆವಿಷ್ಕಾರಗಳಾಗಿರಬಹುದು ಅಥವಾ ಅದು ಮಾಹಿತಿ ಸಾಹಿತ್ಯಿಕ ಕಲಾತ್ಮಕ ಕೃತಿಗಳು ಅಥವಾ ಯಾವುದೇ ರೀತಿಯ ಮಾಹಿತಿಯ ಸಂವಹನವನ್ನು ಹಕ್ಕುಸ್ವಾಮ್ಯ ಆಡಳಿತದಿಂದ ರಕ್ಷಿಸಲ್ಪಡುತ್ತದೆ ಆದ್ದರಿಂದ ಬೌದ್ಧಿಕ ಆಸ್ತಿಯ ಬಗ್ಗೆ ನೀವು ಸಮಾನ ವಿಷಯವನ್ನು ತಿಳಿಯಬೇಕಾದರೆ ಅದರ ನಿಜ ಸಂಗತಿಯೆಂದರೆ ಅದು ಅಮೂರ್ತ ಆಸ್ತಿಗಳ ಮೇಲೆ ರಕ್ಷಣೆಯನ್ನು ನೀಡುತ್ತದೆ ಈಗ ಅಸ್ಪಷ್ಟವಾದವುಗಳನ್ನು ಸ್ಪಷ್ಟವಾದ ವಿಷಯಗಳ ಹಿನ್ನೆಲೆಯಲ್ಲಿ ಅರ್ಥಮಾಡಿಕೊಳ್ಳಬೇಕು ಈಗ ಅಮೂರ್ತ ಹಕ್ಕುಗಳು ಮತ್ತು ಸ್ಪಷ್ಟವಾದ ವಿಷಯಗಳ ಸಂಬಂಧವನ್ನು ಹೊಂದಿವೆ ಉದಾಹರಣೆಗೆ ಒಬ್ಬ ಲೇಖಕ ಬರೆದಿರುವ ಪುಸ್ತಕವನ್ನು ನೀವು ನೋಡಿದರೆ ಲೇಖಕನ ಹಕ್ಕನ್ನು ನಾವು ರಚಿಸಿದ ವಿಷಯದ ಮೇಲಿರುವ ಅಮೂರ್ತI ಯಾರುntangible ಹಕ್ಕುಗಳ ಗುಂಪು ಎಂದು ಕರೆಯುತ್ತೇವೆ ಅದು ಬೌದ್ಧಿಕ ವಿಷಯವಾಗಿದೆ ಪುಸ್ತಕವು ಭೌತಿಕ ವಸ್ತುವಾಗಿ ಪ್ರಕಟವಾಗಿದೆ ಇದು ಮುದ್ರಿತ ಪುಟಗಳಿಂದ ಸಂಗ್ರಹವಾಗಿದೆ ಮತ್ತು ಅದು ನಿರ್ದಿಷ್ಟ ಶೈಲಿಯನ್ನು ಹೊಂದಿದೆ ಆದ್ದರಿಂದ ಪುಸ್ತಕವು ಸ್ವತಃ ಸ್ಪಷ್ಟವಾದ ವಿಷಯವಾಗಿದೆ ಮತ್ತು ಲೇಖಕರ ಹಕ್ಕುಗಳು ಮತ್ತು ನಿಜವಾಗಿ ಅವರು ಬೌದ್ಧಿಕ ಕೃತಿಯನ್ನು ರಚಿಸಿದ್ದಾರೆ ಎಂಬುದು ಪುಸ್ತಕದ ಅಮೂರ್ತ ಭಾಗವಾಗಿದೆ ಆದ್ದರಿಂದ ಅನೇಕ ಸಂದರ್ಭಗಳಲ್ಲಿ ಸ್ಪಷ್ಟವಾದ ಮತ್ತು ಅಸ್ಪಷ್ಟ ಭಾಗಗಳನ್ನು ಜೋಡಿಸಿರುತ್ತಾರೆ ಅಥವಾ ಸಂಪರ್ಕಿಸಲಾಗಿದೆ ಉದಾಹರಣೆಗೆ ಕುರ್ಚಿಯನ್ನು ಮಾಡಲು ನಿಯೋಜಿಸಲಾದ ಮರಗೆಲಸಗಾರ ಈಗ ಮರಗೆಲಸಗಾರ ಕುರ್ಚಿಯನ್ನು ಮಾಡಲು ನಿಯೋಜಿಸಲಾಗುತ್ತದೆ ಆದ್ದರಿಂದ ಅವನು ತನ್ನ ದೈಹಿಕ ಶ್ರಮವನ್ನು ಕುರ್ಚಿಯನ್ನು ರಚಿಸುವಲ್ಲಿ ಬಳಕೆ ಮಾಡುತ್ತಾನೆ ಆದರೆ ಕೆಲವು ಸಮಯದಲ್ಲಿ ಕುರ್ಚಿಯನ್ನು ವಿನ್ಯಾಸಗೊಳಿಸುವ ಸೃಜನಶೀಲ ಕೆಲಸವೂ ಇದೆ ಮತ್ತು ಅದು ಭಾಗಗಳನ್ನು ರೂಪಿಸುತ್ತದೆ ಅವುಗಳನ್ನು ಒಟ್ಟಿಗೆ ಜೋಡಿಸುತ್ತಾನೆ ಮತ್ತು ಅದನ್ನು ಕಲಾತ್ಮಕವಾಗಿ ಮತ್ತು ಕ್ರಿಯಾತ್ಮಕ ಕುರ್ಚಿಯನ್ನಾಗಿ ಮಾಡುತ್ತಾನೆ ಆದ್ದರಿಂದ ನಿಮ್ಮೊಳಗೆ ಹೋಗುವ ಎಲ್ಲವನ್ನು ನೋಡಲು ಸಾಧ್ಯವಾಗದಿರಬಹುದು ಆದರೆ ಅದೇನೇ ಇದ್ದರೂ ಕುರ್ಚಿಯಾಗಿರುವ ಸ್ಪಷ್ಟವಾದ ಉತ್ಪಾದನೆಯ ಸೃಷ್ಟಿಯನ್ನು ಮಾಡಬಹುದಾದ ಅಮೂರ್ತ ಸಂಗತಿಗಳಿವೆ ಎಂದು ನೀವು ಹೇಳಬಹುದು ಆದ್ದರಿಂದ ಪುಸ್ತಕದ ಉದಾಹರಣೆಗೆ ಹಿಂತಿರುಗಿ ಪುಸ್ತಕದ ಲಿಖಿತ ಭಾಗವನ್ನು ಅಥವಾ ಪುಸ್ತಕವನ್ನು ಬರೆಯುವ ಸೃಜನಶೀಲ ಪ್ರಯತ್ನವನ್ನು ಹಕ್ಕುಸ್ವಾಮ್ಯದಿಂದ ರಕ್ಷಿಸಲಾಗುತ್ತದೆ ಆದರೆ ಪುಸ್ತಕದಲ್ಲಿನ ಭೌತಿಕ ಆಸ್ತಿಯ ಪುಟಗಳು ಮುದ್ರಣದಲ್ಲಿ ಬಳಸುವ ಶಾಯಿ ಪುಸ್ತಕದ ಹೊದಿಕೆ ಮತ್ತು ಪುಸ್ತಕದ ಗುರುತು ಎಲ್ಲವೂ ಹಕ್ಕುಸ್ವಾಮ್ಯದಿಂದ ರಕ್ಷಿಸಲಾಗದ ಭೌತಿಕ ಸರಕುಗಳಾಗಿವೆ ಎಂದು ಹೇಳುತ್ತದೆ ಕೃತಿಸ್ವಾಮ್ಯವು ಆಡಳಿತವು ಸಾಹಿತ್ಯಿಕ ಕೆಲಸ ಅಥವಾ ಕಲಾತ್ಮಕ ಕೆಲಸ ಅಥವಾ ಸೃಜನಶೀಲ ಕೆಲಸದಲ್ಲಿ ಅಮೂರ್ತ ಹಕ್ಕನ್ನು ರಕ್ಷಿಸುತ್ತದೆ ಹಾಗಾದರೆ ಈ ಆಡಳಿತವು ಏನು ಮಾಡುತ್ತದೆ ಈ ಆಡಳಿತವು ಅಮೂರ್ತ ಸಂಗತಿಗಳ ಜೊತೆಗೆ ಕಾರ್ಯನಿರ್ವಹಿಸುತ್ತದೆ ಮತ್ತು ಆಗ ಮಾತ್ರ ಬೌದ್ಧಿಕ ಆಸ್ತಿಯ ಹಕ್ಕುಗಳು ಅರ್ಥಪೂರ್ಣವಾಗುತ್ತವೆ ಆದ್ದರಿಂದ ಬೌದ್ಧಿಕ ಆಸ್ತಿಯ ಹಕ್ಕುಗಳನ್ನು ಅರ್ಥಮಾಡಿಕೊಳ್ಳಲು ನಾವು ಬೌದ್ಧಿಕ ಆಸ್ತಿಯ ಹಕ್ಕುಗಳನ್ನು ನೈಜ ಪ್ರಪಂಚದ ಭೌತಿಕ ಸ್ಪಷ್ಟವಾದ ಸರಕುಗಳ ಮೇಲೆ ಪ್ರಕಟವಾಗುವ ಅಮೂರ್ತ ಹಕ್ಕುಗಳ ಒಂದು ಗುಂಪಾಗಿದೆ ಎಂದು ತಿಳಿಯಬೇಕಾಗಿದೆ ಈಗ ಅಮೂರ್ತ ಅಮೂರ್ತ ಹಕ್ಕುಗಳು ಎಂಬ ಪದಗುಚ್ ದಿಂದ ನಾವು ಸ್ಪರ್ಶಿಸಲಾಗದ ಹಕ್ಕುಗಳನ್ನು ಉಲ್ಲೇಖಿಸುತ್ತೇವೆ ಆದ್ದರಿಂದ ಉದಾಹರಣೆಗೆ ಔಷಧಿ ಇದೆ ಎಂದು ನಿಮಗೆ ಹೇಳಿದರೆ ಅಂದರೆ ಟ್ಯಾಬ್ಲೆಟ್ ಟ್ಯಾಬ್ಲೆಟ್ ಅನ್ನು ಅದುಮಿಹಾಕಬಹುದು ಪುಡಿ ಮಾಡಬಹುದು ಮತ್ತು ಅದನ್ನು ಅನುಭವಿಸಬಹುದು ಟ್ಯಾಬ್ಲೆಟ್ ಪೇಟೆಂಟ್ನಿಂದ ಆವರಿಸಲ್ಪಟ್ಟಿದೆ ಎಂದು ನಾನು ನಿಮಗೆ ಹೇಳಿದರೆ ಟ್ಯಾಬ್ಲೆಟ್ನಲ್ಲಿರುವ ಉತ್ಪನ್ನವು ಪೇಟೆಂಟ್ನಿಂದ ರಕ್ಷಿಸಲ್ಪಟ್ಟಿದೆ ಅದು ನೀವು ಹೋಗಿ ಪೇಟೆಂಟ್ ಸಂಖ್ಯೆಯನ್ನು ನೋಡದೆ ಅದನ್ನು ನೀವು ವಿಶ್ಲೇಷಿಸಲು ಸಾಧ್ಯವಿಲ್ಲ ಮತ್ತು ನಾನು ನಿಮ್ಮನ್ನು ಒಂದು ಸ್ಥಳಕ್ಕೆ ಹೋಗಲು ನಿರ್ದೇಶಿಸುತ್ತೇನೆ ಅಲ್ಲಿ ನೀವು ಅದರಲ್ಲಿ ಯಾವ ರೀತಿಯ ಹಕ್ಕು ಒಳಗೊಂಡಿದೆ ಎಂಬುವುದರ ಕುರಿತು ಮಾಹಿತಿಯನ್ನು ಪಡೆಯುತ್ತೀರಿ ಆದ್ದರಿಂದ ನಾವು ಯಾವಾಗಲೂ ಅಮೂರ್ತ ವಸ್ತುಗಳು ಮತ್ತು ಸ್ಪಷ್ಟವಾದ ಸಂಗತಿಗಳನ್ನು ಒಟ್ಟಿಗೆ ಅರ್ಥಮಾಡಿಕೊಳ್ಳುತ್ತೇವೆ ಅದು ಅಮೂರ್ತ ಹಕ್ಕುಗಳು ಸ್ಪಷ್ಟವಾದ ವಿಷಯಗಳ ಮೇಲೆ ಪ್ರಕಟವಾಗುತ್ತವೆ ಆದ್ದರಿಂದ ಕೃತಿಸ್ವಾಮ್ಯವು ಕೆಲವು ಕಾರ್ಯಗಳನ್ನು ಮಾಡಲು ಪ್ರತ್ಯೇಕ ಹಕ್ಕನ್ನು ನೀಡುತ್ತದೆ ಉದಾಹರಣೆಗೆ ನೀವು ಹಕ್ಕುಸ್ವಾಮ್ಯವನ್ನು ಹೊಂದಿದ್ದರೆ ಈಗ ಹೆಚ್ಚಿನ ಪ್ರತಿಗಳನ್ನು ಮಾಡುವ ಹಕ್ಕನ್ನು ನೀವು ಹೊಂದುತ್ತೀರಿ ಮತ್ತು ಅದು ಹಕ್ಕುಸ್ವಾಮ್ಯ ಎಂದರೇನು ಎಂಬುದರ ಸರಳ ವಿವರಣೆಯಾಗಿದೆ ಆದ್ದರಿಂದ ಹೆಚ್ಚಿನ ಪ್ರತಿಗಳನ್ನು ಮಾಡುವ ಹಕ್ಕನ್ನು ನೀವು ಹೊಂದಿದ್ದರೆ ಇದನ್ನು ನಕಲು ಪ್ರತಿಗಳನ್ನು ಮಾಡುವ ಯಾವುದೇ ವ್ಯಕ್ತಿ ನಿಮ್ಮ ಅನುಮೋದನೆಯಿಲ್ಲದೆ ಅಥವಾ ನಿಮ್ಮ ಒಪ್ಪಿಗೆಯಿಲ್ಲದೆ ನಿಮ್ಮ ಪುಸ್ತಕದ ಹೆಚ್ಚಿನ ಪ್ರತಿಗಳನ್ನು ಮಾಡುವುದು ನಿಮ್ಮ ಹಕ್ಕನ್ನು ಉಲ್ಲಂಘಿಸಿದಂತೆ ಅಥವಾ ಆ ವ್ಯಕ್ತಿಯು ನಿಮ್ಮಲ್ಲಿರುವ ಹಕ್ಕನ್ನು ಉಲ್ಲಂಘಿಸುತ್ತಿದ್ದಾರೆ ಎಂದು ಹೇಳಲಾಗುತ್ತದೆ ಆದ್ದರಿಂದ ನಾವು ಪುಸ್ತಕ ಹೋಲಿಕೆಗೆ ಹಿಂತಿರುಗಿ ನೋಡೋಣ ನಿಮ್ಮ ಹತ್ತಿರ ಪುಸ್ತಕವಿದ್ದರೆ ಅದು ಕೃತಿಸ್ವಾಮ್ಯದ ಹಕ್ಕನ್ನು ಹೊಂದಿದ ಪುಸ್ತಕವಿದ್ದರೆ ನಾನು ಹೇಳಿದಂತೆ ಭೌತಿಕ ಆಸ್ತಿಯು ಪುಸ್ತಕದಲ್ಲಿನ ಪುಟಗಳಲ್ಲಿ ಶಾಯಿಯಲ್ಲಿ ಕವರ್ನಲ್ಲಿ ಗಮ್ನಲ್ಲಿ ಅಥವಾ ಅದನ್ನು ಜೋಡಿಸಲು ಬಳಸುವ ಅಂಟು ಅಂಟಿಕೊಳ್ಳುವಿಕೆಯಲ್ಲಿ ಮತ್ತು ಪುಸ್ತಕದ ಮೇಲೆ ಪ್ರಕಟವಾಗುವ ಗುರುತಿನ ಮೇಲೆ ಹೊಂದಿದೆ ಮತ್ತು ಭೌತಿಕ ಆಸ್ತಿಯನ್ನು ಮಾರಾಟ ಮಾಡುವ ಹಂತದಲ್ಲಿ ಅದನ್ನು ಪಡೆದ ವ್ಯಕ್ತಿಗೆ ಸಂಪೂರ್ಣವಾಗಿ ವರ್ಗಾಯಿಸಲಾಗುತ್ತದೆ ಆದ್ದರಿಂದ ನೀವು ಪುಸ್ತಕವನ್ನು ಕೊಳ್ಳುವುದಕ್ಕಾಗಿ ಹಣವನ್ನು ಪಾವತಿಸುತ್ತೀರಿ ನೀವು ಸಂಪೂರ್ಣವಾಗಿ ಭೌತಿಕ ಹಕ್ಕನ್ನು ಹೊಂದಿರುವ ಪುಸ್ತಕವನ್ನು ಖರೀದಿಸಿದ್ದೀರಿ ಈಗ ನೀವು ಸಾಧ್ಯವಾದಷ್ಟು ಪುಸ್ತಕದೊಂದಿಗೆ ನಿಮಗೆ ಬೇಕಾದುದನ್ನು ಮಾಡಬಹುದು ನಿಮಗೆ ಪುಸ್ತಕ ಇಷ್ಟವಾಗದಿದ್ದರೆ ನೀವು ಅದನ್ನು ದೂರವಿರಿಸಬಹುದು ನೀವು ಅದನ್ನು ಪ್ರದರ್ಶಿಸುವ ಮಾರ್ಗವಾಗಿ ಬಯಸಿದರೆ ನೀವು ಅದನ್ನು ಸುಡಬಹುದು ನೀವು ಅದನ್ನು ಹರಿದು ಹಾಕಬಹುದು ನೀವು ಅದನ್ನು ಚೂರುಚೂರು ಮಾಡಬಹುದು ಪುಸ್ತಕದ ಭೌತಿಕ ಆಸ್ತಿಯ ವಿಷಯಕ್ಕೆ ಬಂದಾಗ ನೀವು ಮಾಡಬಹುದಾದ ಯಾವುದನ್ನಾದರೂ ನೀವು ಮಾಡಬಹುದು ನೀವು ಪುಸ್ತಕವನ್ನು ನಿಮ್ಮ ದಿಂಬಿನ ಕೆಳಗೆ ಇಟ್ಟುಕೊಳ್ಳಬಹುದು ಮತ್ತು ಅದನ್ನು ಸಂಪೂರ್ಣವಾಗಿ ಓದದೆ ಇರಬಹುದು ಆದರೆ ಪುಸ್ತಕದ ಬೌದ್ಧಿಕ ಭಾಗಕ್ಕೆ ಬಂದಾಗ ಉದಾಹರಣೆಗೆ ಒಂದನೇ ಅಧ್ಯಾಯದಲ್ಲಿರುವ ವಿಷಯವು ಬೌದ್ಧಿಕ ಆಸ್ತಿಯ ಹಕ್ಕುಗಳು ಆ ವಿಷಯದೊಂದಿಗೆ ನೀವು ಏನು ಮಾಡಬಹುದು ಎಂಬುದರ ಕುರಿತು ಮಿತಿಗಳನ್ನು ಹೇರಿದೆ ಅಥವಾ ಹೊಂದಿದೆ ನೀವು ಅಧ್ಯಾಯದ ಛಾಯಾಚಿತ್ರವನ್ನು ತೆಗೆದುಕೊಂಡು ಅದನ್ನು ಅಂತರ್ಜಾಲದಲ್ಲಿ ಪ್ರಕಟಿಸಲು ಸಾಧ್ಯವಿಲ್ಲ ನೀವು ಅಧ್ಯಾಯದ ಬಹು ಪ್ರತಿಗಳನ್ನು ಮಾಡಲು ಸಾಧ್ಯವಿಲ್ಲ ಮತ್ತು ಅದನ್ನು ಹಣಕ್ಕಾಗಿ ಮಾರಾಟ ಮಾಡಲು ಸಾಧ್ಯವಿಲ್ಲ ಯೂಟ್ಯೂಬ್ನಲ್ಲಿ ನಿಮ್ಮ ನೇರಪ್ರಸಾರಕ್ಕೆ ಪ್ರವೇಶವನ್ನು ಹೊಂದಿರುವ ಯಾರಾದರೂ ಪುಸ್ತಕವನ್ನು ವೀಕ್ಷಿಸುತ್ತಿದ್ದರೆ ಮತ್ತು ನೀವು ನಿಮ್ಮ ಕಂಪ್ಯೂಟರ್ ಮೂಲಕ ಪುಸ್ತಕವನ್ನು ಓದಲು ಅವರಿಗೆ ಅವಕಾಶ ನೀಡಿದರೆ ಮತ್ತು ಸಂಪೂರ್ಣವಾಗಿ ಓದಲು ಸಹಾಯ ಮಾಡುತ್ತಿದ್ದರೆ ಅದು ಒಪ್ಪಿತವಲ್ಲ ಮತ್ತು ನೀವು ಪುಸ್ತಕದ ನೇರ ಪ್ರಸಾರ ಮಾಡಲು ಅನುಮತಿ ನೀಡಲಾಗುವುದಿಲ್ಲ ಇಂತಹ ನಿರ್ಬಂಧಗಳನ್ನು ಪುಸ್ತಕವನ್ನು ಖರೀದಿಸಿ ದಂತಹ ಮಾಲೀಕರು ವಿಧಿಸಬಹುದು ಆದ್ದರಿಂದ ಪುಸ್ತಕದ ಕೆಲಸದ ಅಮೂರ್ತ ಭಾಗವು ಬೌದ್ಧಿಕ ಆಸ್ತಿಯ ಹಕ್ಕನ್ನು ಮಾಲೀಕರಿಗೆ ಅನುಮತಿಸುತ್ತದೆ ಈ ಸಂದರ್ಭದಲ್ಲಿ ಹಕ್ಕುಸ್ವಾಮ್ಯ ಹೊಂದಿದ ಮಾಲೀಕರು ಹೆಚ್ಚಿನ ಬಳಕೆಗೆ ನಿರ್ಬಂಧಗಳನ್ನು ವಿಧಿಸಬಹುದು ಮತ್ತು ಭೌತಿಕ ಆಸ್ತಿಗೆ ಬಂದಾಗ ಹೆಚ್ಚಿನ ಬಳಕೆಯ ಮೇಲೆ ಆ ನಿರ್ಬಂಧಗಳನ್ನು ನಾವು ಕಾಣುವುದಿಲ್ಲ ಆದ್ದರಿಂದ ಬೌದ್ಧಿಕ ಆಸ್ತಿ ಹಕ್ಕುಗಳನ್ನು ಸೃಜನಶೀಲ ವಿಷಯದಲ್ಲಿ ವಿಶೇಷ ಹಕ್ಕುಗಳೆಂದು ನಾವು ಅರ್ಥಮಾಡಿಕೊಳ್ಳುತ್ತೇವೆ ನಂತರ ಭೌತಿಕ ಉತ್ಪನ್ನದಲ್ಲಿ ಪ್ರಕಟವಾಗುತ್ತದೆ ಈಗ ನಾವು ಲಿಖಿತ ಕೃತಿಯ ಉದಾಹರಣೆಯಾಗಿ ಅಡುಗೆ ಪುಸ್ತಕವನ್ನು ನೋಡಬಹುದು ಕೆಲವು ಜನರು ಈ ಅಡುಗೆ ಪುಸ್ತಕದ ವಿಚಾರವಾಗಿ ಕೆಲವು ಕತೆಯನ್ನು ಉದಾಹರಿಸುತ್ತಾರೆ ಅಡುಗೆ ಪುಸ್ತಕವನ್ನು ಕೃತಿಸ್ವಾಮ್ಯದ ಹಕ್ಕನ್ನು ಹೊಂದಿಲ್ಲದವರು ಮುದ್ರಿಸುವುದನ್ನು ಕೃತಿಸ್ವಾಮ್ಯ ತಡೆಗಟ್ಟುತ್ತದೆ ಆದರೆ ಆ ಪುಸ್ತಕದಲ್ಲಿನ ಕೆಲವು ಅಡುಗೆ ಮಾಡುವ ವಿಧಾನವನ್ನು ಕಲಿತು ತಾವು ಪ್ರಯತ್ನಿಸುವ ಮೂಲಕ ಕಂಡುಕೊಂಡ ಹೊಸ ಅಡುಗೆಯನ್ನು ವಿಧಾನವನ್ನು ನಿರ್ಬಂಧಿಸಲು ಸಾಧ್ಯವಿಲ್ಲ ಆದ್ದರಿಂದ ಬೌದ್ಧಿಕ ಆಸ್ತಿ ಜನರು ಕೃತಿಯ ಪ್ರತಿಗಳನ್ನು ತಯಾರಿಸುವುದನ್ನು ಮಾತ್ರ ನಿಲ್ಲಿಸುತ್ತದೆಯಾದರೂ ಆಹಾರ ವಸ್ತುವಿನ ಪಾಕವಿಧಾನವನ್ನು ತಯಾರಿಸುವ ನೈಜ ಕೆಲಸವನ್ನು ಮಾಡುವುದನ್ನು ತಡೆಯುವುದಿಲ್ಲ ಎಂಬ ಅರ್ಥದಲ್ಲಿ ಕೆಲವರು ಇದನ್ನು ವ್ಯತಿರಿಕ್ತವೆಂದು ಕಂಡುಕೊಂಡಿದ್ದಾರೆ ಈಗ ಬೌದ್ಧಿಕ ಆಸ್ತಿಯ ಹಕ್ಕುಗಳಿಗೆ ಕೆಲವು ಮಿತಿಗಳಿವೆ ನಾವು ಹೇಳಿದಂತೆ ಇವು ಬಳಕೆದಾರರ ಹಕ್ಕುಗಳು ಮತ್ತು ಆ ಹಕ್ಕುಗಳ ಮೇಲೆ ಕೆಲವು ನಿರ್ಬಂಧಗಳಿವೆ ಈಗ ಸಾಮಾನ್ಯವಾಗಿ ಬೌದ್ಧಿಕ ಆಸ್ತಿಯ ಹಕ್ಕುಗಳು ಉತ್ಪನ್ನವನ್ನು ತಯಾರಿಸುವುದು ಬಳಸುವುದು ಮಾರಾಟ ಮಾಡುವುದು ಆಮದು ಮಾಡಿಕೊಳ್ಳುವುದು ಅಥವಾ ವಸ್ತುವನ್ನು ಒಳಗೊಂಡಿರುವ ಪ್ರಕ್ರಿಯೆಗಳನ್ನು ಒಳಗೊಂಡಿರುತ್ತದೆ ಇದನ್ನು ಮೀರಿದ ಯಾವುದೂ ಬೌದ್ಧಿಕ ಆಸ್ತಿಯ ಹಕ್ಕಿನ ವಿಷಯದ ವ್ಯಾಪ್ತಿಗೆ ಬರುವುದಿಲ್ಲ ಈಗ ನಾವು ಈ ಹಕ್ಕುಗಳನ್ನು ವಿಶೇಷವಾಗಿ ಪೇಟೆಂಟ್ಗಳ ಸಂದರ್ಭದಲ್ಲಿ ಉಲ್ಲೇಖಿಸುತ್ತೇವೆ ಈಗ ಪೇಟೆಂಟ್ಗಳು ಈ ಎಲ್ಲಾ ಹಕ್ಕುಗಳನ್ನು ನೀಡುತ್ತವೆ ಈಗ ಹಕ್ಕುಗಳನ್ನು ಬೇರೆ ಬೇರೆ ರೀತಿಯಲ್ಲಿ ರಚಿಸಲಾಗಿದೆ ಅದು ನೋಂದಣಿಯ ಮೂಲಕ ಆಗಿರಬಹುದು ಇದು ಕೆಲವು ಪರಿಕಲ್ಪನೆಗಳಿಂದ ಆಗಿರಬಹುದು ಅದನ್ನು ಕಾನೂನಿನ ಮುಂದೆ ಸಾಬೀತುಪಡಿಸುವ ಅಗತ್ಯವಿರುತ್ತದೆ ಉದಾಹರಣೆಗೆ ಕೃತಿಸ್ವಾಮ್ಯದ ಸಂದರ್ಭದಲ್ಲಿ ನೀವು ಸ್ವಂತಿಕೆಯನ್ನು ಸಾಬೀತುಪಡಿಸಬೇಕು ಪೇಟೆಂಟ್ಗಳ ಸಂದರ್ಭದಲ್ಲಿ ನೀವು ಸೃಜನಶೀಲತೆಯನ್ನು ಸಾಬೀತುಪಡಿಸಬೇಕಾಗುತ್ತದೆ ಆದ್ದರಿಂದ ಬೌದ್ಧಿಕ ಆಸ್ತಿಯ ಹಕ್ಕುಗಳಿಂದ ನೀಡಲ್ಪಟ್ಟ ಹಕ್ಕುಗಳ ಮೇಲಿನ ಕೆಲವು ನಿರ್ಬಂಧಗಳು ಇವುಗಳನ್ನು ನಾವು ಈ ನಿರ್ದಿಷ್ಟ ಉಪನ್ಯಾಸಗಳಲ್ಲಿ ಹೆಚ್ಚು ವಿವರವಾಗಿ ನೋಡುತ್ತೇವೆ ಈಗ ಬೌದ್ಧಿಕ ಆಸ್ತಿಯ ವಿಶಿಷ್ಟ ಲಕ್ಷಣ ಎಂದರೆ ಅದು ಅಮೂರ್ತತೆಗಳ ಮೇಲೆ ಆಸ್ತಿಯ ರಕ್ಷಣೆಯನ್ನು ಮಾಡುತ್ತದೆ ಮತ್ತು ಅಮೂರ್ತತೆಗಳು ಸ್ವತಃ ರಚಿಸಿದ ಉತ್ಪನ್ನದ ಬಹು ಪ್ರತಿಗಳನ್ನು ರಚಿಸಲು ನಮಗೆ ಒಂದು ಮಾರ್ಗವನ್ನು ನೀಡುತ್ತವೆ ಉದಾಹರಣೆಗೆ ಇದು ಲೇಖಕರಿಂದ ಬರೆಯಲ್ಪಟ್ಟ ಪುಸ್ತಕವಾಗಿದ್ದರೆ ಲೇಖಕನು ಪುಸ್ತಕವನ್ನು ಬರೆದಿದ್ದಾನೆ ಎಂಬ ಅಂಶವು ಅದರ ಬಹು ಪ್ರತಿಗಳನ್ನು ಮಾಡಲು ಲೇಖಕರಿಗೆ ಅನುವು ಮಾಡಿಕೊಡುತ್ತದೆ ಇದು ಔಷಧವಾಗಿದ್ದರೆ ಕಂಪನಿಯು ಔಷಧದ ಮೊದಲ ಆವೃತ್ತಿಯೊಂದಿಗೆ ಬಂದಿದ್ದು ಬಹು ಪ್ರತಿಗಳನ್ನು ತಯಾರಿಸಲು ಅಥವಾ ಸಾಮೂಹಿಕವಾಗಿ ಉತ್ಪಾದಿಸಲು ಅಥವಾ ನಕಲು ಮಾಡಲು ಅನುಮತಿಸುತ್ತದೆ ಇದು ಹಕ್ಕುಸ್ವಾಮ್ಯದ ಸಾಫ್ಟ್ವೇರ್ ಪ್ರೋಗ್ರಾಂ ಆಗಿದ್ದರೆ ವಿಂಡೋಸ್ 10 ಎಂದು ಹೇಳಿದರೆ ಮೈಕ್ರೋಸಾಫ್ಟ್ ಅದರ ಬಹು ಪ್ರತಿಗಳನ್ನು ಮಾಡಲು ಅನುಮತಿಸುತ್ತದೆ ಆದ್ದರಿಂದ ಬಹು ಪ್ರತಿಗಳನ್ನು ರಚಿಸುವ ಸಾಮರ್ಥ್ಯವು ಬೌದ್ಧಿಕ ಆಸ್ತಿಯನ್ನು ಹೊಂದಿದ ಮಾಲೀಕರಿಗೆ ವಾಣಿಜ್ಯೀಕರಿಸಲು ಮತ್ತು ಬೌದ್ಧಿಕ ಆಸ್ತಿಯಿಂದ ಆವರಿಸಲ್ಪಟ್ಟ ವಿಷಯವನ್ನು ಬಳಸಿಕೊಳ್ಳಲು ಅನುವು ಮಾಡಿಕೊಡುತ್ತದೆ ಮತ್ತು ಇದು ವರದಾನದಂತೆ ಕಾಣುತ್ತದೆ ಆದರೆ ಇದು ಮಾಲೀಕರಿಗೆ ಅನನುಕೂಲವಾದ ಸಂಗತಿಯಾಗಿದೆ ಆ ಆಸ್ತಿಯನ್ನು ಸಾಮೂಹಿಕವಾಗಿ ನಕಲಿಸಬಹುದು ಮತ್ತು ನಕಲು ಮಾಡಬಹುದು ಎಂಬ ಅಂಶವನ್ನು ಸಾಮೂಹಿಕ ಸಂಖ್ಯೆಯಲ್ಲಿ ನಕಲಿಸಬಹುದು ಮತ್ತು ನಕಲು ಮಾಡಬಹುದು ಎಂಬುದು ಅಪಾಯಕಾರಿಯಾಗಿದೆ ಒಪ್ಪಿಗೆಯಿಲ್ಲದ ಇತರರು ಪುಸ್ತಕದ ಪ್ರತಿಗಳನ್ನು ಅಥವಾ ಆವಿಷ್ಕಾರವನ್ನು ಮಾಡಬಹುದು ಎಂಬ ಅಂಶವು ನಾವು ಉಲ್ಲಂಘನೆ ಎಂದು ಕರೆಯುವುದಕ್ಕೆ ಕಾರಣವಾಗುತ್ತದೆ ಆದ್ದರಿಂದ ಬೌದ್ಧಿಕ ಆಸ್ತಿಯ ಹಕ್ಕುಗಳಲ್ಲಿ ಒಬ್ಬ ವ್ಯಕ್ತಿಯ ಬೌದ್ಧಿಕ ಆಸ್ತಿ ಹಕ್ಕುಗಳನ್ನು ಬೇರೆಯವರು ಅಕ್ರಮವಾಗಿ ಬಳಸುವುದನ್ನು ನಿರ್ಬಂಧಿಸುವ ಕ್ರಮವಿದೆ ಆದ್ದರಿಂದ ಬೌದ್ಧಿಕ ಆಸ್ತಿಯ ಹಕ್ಕುಳನ್ನು ನಾವು ಅಮೂರ್ತ ಆಸ್ತಿಯ ಹಕ್ಕುಗಳೆಂದು ಅರ್ಥೈಸಿಕೊಳ್ಳುತ್ತೇವೆ ಮತ್ತು ನೀವು ಆ ಪದವನ್ನು ಬಳಸಲು ಬಯಸಿದರೆ ಸಾಮೂಹಿಕ ನಕಲು ಅಥವಾ ಕೈಗಾರಿಕಾ ಉತ್ಪಾದನೆಗೆ ಸಮರ್ಥವಾಗಿರುವ ಅಮೂರ್ತತೆಗಳು